ನಮಸ್ಕಾರ ಆದ್ದರಿಂದ ನಾವು ಸೇವೆಗಳ ವ್ಯವಹಾರದಲ್ಲಿ ಬೆಲೆ ಸೇವೆಗಳ ಬೆಲೆ ಬೆಲೆಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಕೊನೆಯ ಪರಿಕಲ್ಪನೆಗಳನ್ನು ನಾವು ಸಂಕ್ಷಿಪ್ತವಾಗಿ ಚರ್ಚಿಸಿದ್ದೇವೆ ಪ್ರತ್ಯೇಕತೆ ಭೋಜೋಹೋರಿ ಮನ್ನಾ ಅಥವಾ ಓಹ್ ಕಲ್ಕತ್ತಾ ಅಥವಾ 6 ಬ್ಯಾಲಿಗಂಜ್ ಸ್ಥಳದಂತಹ ಸೇವಾ ಸಂಸ್ಥೆಗೆ ಕಳೆದ 2 ವರ್ಷಗಳಿಂದ ಬೆಲೆ ತಂತ್ರದ ಬಗ್ಗೆ ಯೋಚಿಸಲು ನಾನು ನಿಮ್ಮನ್ನು ವಿನಂತಿಸಿದ್ದೇನೆ ಅಲ್ಲಿ ಬಂಗಾಳಿ ಪಾಕಪದ್ಧತಿಯ ಎಲ್ಲ ಆಟಗಾರರು ಆಧುನಿಕ ವಾತಾವರಣದಲ್ಲಿ ಬಂಗಾಳಿ ಪಾಕಪದ್ಧತಿಯನ್ನು ನೀಡುತ್ತಿದ್ದಾರೆ ಮತ್ತು ಈ ರೀತಿಯ ಸೇವೆಯು ಹೆಚ್ಚು ಸ್ಥಾಪಿತ ಸೇವೆಯಂತಿದೆ ಒಂದು ರೀತಿಯ ಕಿರಿದಾದ ಅರ್ಪಣೆ ಅಥವಾ ಹೆಚ್ಚಿನ ಸಂಖ್ಯೆಯ ಗ್ರಾಹಕರಿಗೆ ನಿರ್ದಿಷ್ಟ ಕೊಡುಗೆಯಾಗಿದೆ ಇದೇ ರೀತಿಯ ಮಳಿಗೆಗಳು ಮತ್ತು ಪರ್ಯಾಯ ಮಳಿಗೆಗಳಿಂದ ಬೆಲೆ ಮತ್ತು ಸ್ಪರ್ಧಾತ್ಮಕ ಒತ್ತಡಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸೂಕ್ಷ್ಮವಾಗಿರಬೇಕು ಪರ್ಯಾಯ ಆಹಾರ ಮತ್ತು ಪಾನೀಯ ಮಳಿಗೆಗಳು ಈಗ ನೀವು ಈ ಸಂಸ್ಥೆಗಳೊಂದಿಗೆ ಪರಿಚಿತರಾಗಿಲ್ಲದಿದ್ದರೆ ಅಥವಾ ನೀವು ಬಯಸಿದಲ್ಲಿ ನೀವು ಬೇರೆ ನಗರದಲ್ಲಿರುವುದರಿಂದ ನೀವು ಯಾವುದೇ ಉತ್ತಮವಾದ ಊಟದ ರೀತಿಯ ರೆಸ್ಟೋರೆಂಟ್ಗಳನ್ನು ಆಯ್ಕೆ ಮಾಡಬಹುದು ಮತ್ತು ಅವುಗಳ ಬೆಲೆ ತಂತ್ರಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಯೋಜನೆಯನ್ನು ಮಾಡಬಹುದು ಆದ್ದರಿಂದ ನೀವು ಹೈದರಾಬಾದ್ನಲ್ಲಿದ್ದರೆ ನೀವು ಪ್ರಸಿದ್ಧ ಬ್ರಿಯಾನಿ ಮತ್ತು ಕಬಾಬ್ ಔಟ್ಲೆಟ್ ಅನ್ನು ಆಯ್ಕೆ ಮಾಡಬಹುದು ನೀವು ಮುಂಬೈನಲ್ಲಿದ್ದರೆ ನೀವು ಮೇನ್ಲ್ಯಾಂಡ್ ಚೀನಾ ಅಥವಾ ಇತರ ಯಾವುದೇ ವೈವಿಧ್ಯಮಯ ಚೀನೀ ರೆಸ್ಟೋರೆಂಟ್ಗಳನ್ನು ಆಯ್ಕೆ ಮಾಡಬಹುದು ನೀವು ಆ ಪ್ರಸಿದ್ಧ ಮಂಗಳೂರು ಮತ್ತು ಸಮುದ್ರ ಆಹಾರ ರೆಸ್ಟೋರೆಂಟ್ಗಳನ್ನು ಆಯ್ಕೆ ಮಾಡಬಹುದು ಮತ್ತು ಹೀಗೆ ಆದ್ದರಿಂದ ನೀವು ಒಂದು ನಿರ್ದಿಷ್ಟ ರೀತಿಯ ಆಹಾರ ಮತ್ತು ಪಾನೀಯ ಔಟ್ಲೆಟ್ ಅನ್ನು ನೋಡುತ್ತೀರಿ ಇದನ್ನು ವಿಶೇಷ ಸೇವೆಯೆಂದು ವರ್ಗೀಕರಿಸಬಹುದು ಮತ್ತು ನಂತರ ಇದೇ ರೀತಿಯ ವಿಶೇಷ ಮಳಿಗೆಗಳೊಂದಿಗೆ ಸ್ಪರ್ಧೆಯಲ್ಲಿ ಮತ್ತು ಪರ್ಯಾಯ ಆಹಾರ ಮತ್ತು ಪಾನೀಯ ಮಳಿಗೆಗಳೊಂದಿಗೆ ಸ್ಪರ್ಧೆಯಲ್ಲಿ ಅವುಗಳ ಬೆಲೆ ತಂತ್ರದ ಬಗ್ಗೆ ಯೋಚಿಸಿ ನಾನು ಆಹಾರ ಮತ್ತು ಪಾನೀಯವನ್ನು ಆರಿಸುತ್ತಿದ್ದೇನೆ ಏಕೆಂದರೆ ನಿಮ್ಮಲ್ಲಿ ಹೆಚ್ಚಿನವರು ಅಂತಹ ಸೇವೆಯ ಸಮಯವನ್ನು ಕಾಲಕಾಲಕ್ಕೆ ಬಳಸುತ್ತಿರುತ್ತೀರಿ ಮತ್ತು ಆದ್ದರಿಂದ ನೀವೆಲ್ಲರೂ ಪರಿಚಿತರಾಗಿರುತ್ತೀರಿ ಆದ್ದರಿಂದ ಇದು ಹೆಚ್ಚು ಪ್ರಸ್ತುತವಾಗುತ್ತದೆ ನಿಮ್ಮ ಮನಸ್ಸನ್ನು ಅದಕ್ಕೆ ಅನ್ವಯಿಸಿದರೆ ಇಂದು ಈ ನಿಯೋಜನೆಗೆ ಸಂಬಂಧಿಸಿದಂತೆ ಉತ್ತಮ ವಿಶ್ಲೇಷಣೆಯನ್ನು ಸಕ್ರಿಯಗೊಳಿಸಲು ನಾನು ಬೆಲೆ ಕುರಿತು ಇನ್ನೂ ಕೆಲವು ಒಳಹರಿವು ಮತ್ತು ಆಲೋಚನೆಗಳನ್ನು ನೀಡಲಿದ್ದೇನೆ ನಾನು ಹೇಳಿದಂತೆ ನಾವು ಈಗ ಪಠ್ಯ ಪುಸ್ತಕದ 6 ನೇ ಅಧ್ಯಾಯವನ್ನು ಉಲ್ಲೇಖಿಸುತ್ತಿದ್ದೇವೆ ಮತ್ತು ನಿಸ್ಸಂಶಯವಾಗಿ ನೀವು ಉಪನ್ಯಾಸವನ್ನು ಕೇಳುವುದರ ಜೊತೆಗೆ ಅಧ್ಯಾಯವನ್ನು ಅಕ್ಕಪಕ್ಕದಲ್ಲಿ ಓದುತ್ತಿದ್ದರೆ ಅದು ಉತ್ತಮ ಸಹಾಯವಾಗುತ್ತದೆ ಆದ್ದರಿಂದ ಸೇವಾ ಬೆಲೆ ಈಗ ನಾನು ಸೇವಾ ಬೆಲೆಗೆ ಸಂಬಂಧಿಸಿದಂತೆ ತೊಂದರೆಗಳನ್ನು ಎದುರಿಸುವ ಮೊದಲು ನಾವು ಬೆಲೆಯ ಬಗ್ಗೆ ಯೋಚಿಸುವಾಗಲೆಲ್ಲಾ ನಾವು ರೂಪಾಯಿಗಳು ಡಾಲರ್ಗಳು ಯುರೋಗಳು ಪೆಕೋಸ್ ಇತ್ಯಾದಿಗಳ ಬಗ್ಗೆ ಯೋಚಿಸುತ್ತೇವೆ ಎಂದು ನಾನು ನಿಮಗೆ ನೆನಪಿಸಲು ಬಯಸುತ್ತೇನೆ ಆದರೆ ಹಣದ ಪರಿಕಲ್ಪನೆಯು ಹೊರಹೊಮ್ಮಲು ಬಹಳ ಹಿಂದೆಯೇ ಸರಕು ಮತ್ತು ಸೇವೆಗಳ ವಿನಿಮಯವು ಇತಿಹಾಸಪೂರ್ವ ಕಾಲದಿಂದ ಮತ್ತು ಆರಂಭದಲ್ಲಿ ಅಸ್ತಿತ್ವದಲ್ಲಿತ್ತು ನಿಸ್ಸಂಶಯವಾಗಿ ಈ ವಿನಿಮಯವು ವಿನಿಮಯದ ಆಧಾರದ ಮೇಲೆ ಸಂಭವಿಸುತ್ತದೆ ಆದ್ದರಿಂದ ಯಾರಾದರೂ ಕ್ಷೌರವನ್ನು ಬಯಸಿದರೆ ನಂತರ ಅವರು ವಿಶೇಷ ಸೇವಾ ಪೂರೈಕೆದಾರ ಕ್ಷೌರಿಕನ ಬಳಿಗೆ ಹೋಗುತ್ತಾರೆ ಮತ್ತು ಆ ಸೇವೆಯ ವಿನಿಮಯವಾಗಿ ಅವನು ಆ ವ್ಯಕ್ತಿಗೆ ಕೋಳಿ ಕೊಡಬಹುದು ಅಥವಾ ಕೆಲವು ತರಕಾರಿಗಳು ಇರಬಹುದು ಆದ್ದರಿಂದ ಇದೇ ರೀತಿಯ ವಿನಿಮಯ ಮತ್ತು ಸರಕು ಮತ್ತು ಸೇವೆಗಳ ವಿನಿಮಯವು ಯಾವಾಗಲೂ ಮತ್ತು ಒಂದು ರೀತಿಯಲ್ಲಿ ಅಥವಾ ಇತರ ರೀತಿಯಲ್ಲಿ ಅನೇಕ ದೂರದ ಪ್ರದೇಶಗಳಲ್ಲಿ ಅಥವಾ ಇಂದಿನ ದಿನಗಳಲ್ಲಿ ಆಧುನಿಕ ಆರ್ಥಿಕತೆಯಲ್ಲಿ ಇ ಬೇ ಮತ್ತು ಇತರವುಗಳಲ್ಲಿ ಅಸ್ತಿತ್ವದಲ್ಲಿದೆ ನಮ್ಮಲ್ಲಿ ಅಂತಹ ವಿನಿಮಯ ವಿನಿಮಯ ಆಧಾರಿತ ವಹಿವಾಟು ನಡೆಯುತ್ತಿದೆ ಮೌಲ್ಯ ವಿನಿಮಯ ಆಧಾರಿತ ಆದ್ದರಿಂದ ನೀವು ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ವಿನಿಮಯ ಕೇಂದ್ರ ಮತ್ತು ನಂತರದ ಹಣ ಆಧಾರಿತ ವ್ಯವಸ್ಥೆಯಲ್ಲಿ ಯಾವಾಗಲೂ ಹೊರಹೊಮ್ಮುತ್ತದೆ ಅಥವಾ ಖರೀದಿದಾರನು ಗ್ರಹಿಸಿದಂತೆ ಮೌಲ್ಯದ ಪರಿಕಲ್ಪನೆಯಿಂದ ಹೊರಹೊಮ್ಮುತ್ತದೆ ಇದರರ್ಥ ಸೇವೆಗಳಲ್ಲಿ ನಮಗೆ ಕಷ್ಟವಿದೆ ಉದಾಹರಣೆಗೆ ಒಂದು ಕುತೂಹಲಕಾರಿ ಈ ಸಮಯದ ಅಂಶ ಆದ್ದರಿಂದ ನಿಮ್ಮ ಕೂದಲು ಉದ್ದವಾಗಿ ಬೆಳೆದಿದ್ದರೆ ಮತ್ತು ಅಲ್ಲಿ ಹೆಚ್ಚಿನ ಬೇಸಿಗೆ ಇದ್ದರೆ ಮತ್ತು ನಿಮಗೆ ಕ್ಷೌರ ಅಗತ್ಯವಿದ್ದರೆ ಆ ಸಮಯ ಮತ್ತು ಆ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ನಿಮ್ಮ ಅಗತ್ಯವು ನಿರ್ಣಾಯಕವಾಗಿದೆ ಆದ್ದರಿಂದ ನಿಮ್ಮ ಸಾಮಾನ್ಯ ಕ್ಷೌರಿಕನು ತುಂಬಾ ಕಾರ್ಯನಿರತವಾಗಿದ್ದರೆ ಮತ್ತು ಮುಂತಾದವುಗಳಿದ್ದರೆ ಹೆಚ್ಚಿನ ಬೆಲೆಯ ಸಲೂನ್ಗೆ ಹೋಗಲು ನೀವು ಸಿದ್ಧರಾಗಿರಬಹುದು ಆದ್ದರಿಂದ ಈ ಸಮಯದಲ್ಲಿ ಇದರ ಅರ್ಥ ಮತ್ತು ಅದನ್ನು ಸಂದರ್ಭಗಳಿಗೂ ವಿಸ್ತರಿಸಿ ಎಂದು ನಾನು ಹೇಳುತ್ತೇನೆ ಮತ್ತು ಈ ಅಧಿವೇಶನದ ಕೊನೆಯಲ್ಲಿ ನಾನು ಇದನ್ನು ಸ್ವಲ್ಪ ಹೆಚ್ಚು ವಿವರಿಸುತ್ತೇನೆ ಆದ್ದರಿಂದ ಸಮಯದ ಅಂಶ ಮತ್ತು ಸಂದರ್ಭೋಚಿತ ಅಂಶಗಳು ನಿರ್ದಿಷ್ಟ ಸೇವೆಯ ಗ್ರಹಿಸಿದ ಮೌಲ್ಯವನ್ನು ಬದಲಾಯಿಸಬಹುದು ಮತ್ತು ಆದ್ದರಿಂದ ಗ್ರಾಹಕರ ತೃಪ್ತಿಯಲ್ಲಿ ರಾಜಿ ಮಾಡಿಕೊಳ್ಳದೆ ವಿಭಿನ್ನ ರೀತಿಯ ಬೆಲೆ ಪರ್ಯಾಯಗಳು ಲಭ್ಯವಾಗಬಹುದು ಮತ್ತು ಈ ಪರಿಕಲ್ಪನೆಯು ಮುಂದಿನ ಅಧಿವೇಶನದಲ್ಲಿ ನಾವು ಹೆಚ್ಚು ವಿವರವಾಗಿ ಬಳಸಿಕೊಳ್ಳುತ್ತೇವೆ ಸೇವೆಗಳ ಬೆಲೆಯಲ್ಲಿ ನಿರ್ದಿಷ್ಟ ಪ್ರದೇಶಗಳಿಗೆ ಆದಾಯ ನಿರ್ವಹಣೆ ಮತ್ತು ಇಳುವರಿ ನಿರ್ವಹಣೆಯ ಬಗ್ಗೆ ನಾವು ಚರ್ಚಿಸಿದಾಗ ಅವುಗಳು ಸಾಕಷ್ಟು ಸಂಕೀರ್ಣವಾದ ಮತ್ತು ಆಸಕ್ತಿದಾಯಕವಾಗಿವೆ ಅಲ್ಲದೆ ಸಂಭವಿಸುವ ಇನ್ನೊಂದು ವಿಷಯವೆಂದರೆ ಸೇವೆಗಳ ಬೆಲೆಯಲ್ಲಿ ಸೇವಾ ಪೂರೈಕೆದಾರರ ಕಡೆಯಿಂದ ಕೆಲವೊಮ್ಮೆ ತಪ್ಪುಗಳು ಬೆಳೆಯಬಹುದು ಏಕೆಂದರೆ ಹಠಾತ್ ಚಟುವಟಿಕೆಗಳಿಗೆ ಸರಿಯಾಗಿ ವೆಚ್ಚವಾಗದಿರಬಹುದು ಆದ್ದರಿಂದ ಸರಕುಗಳನ್ನು ತಯಾರಿಸಲು ಊಹಿಸಿಕೊಳ್ಳಿ ಸೇವೆಗಳಲ್ಲಿ ಸರಿಯಾದ ವೆಚ್ಚ ಅಥವಾ ಚಟುವಟಿಕೆ ಆಧಾರಿತ ವೆಚ್ಚ ಬಹಳ ಮುಖ್ಯ ಅಲ್ಲದೆ ಸೇವೆಗಳ ನಿರ್ದಿಷ್ಟ ಗುಣಲಕ್ಷಣಗಳಿಂದಾಗಿ ಒಳಹರಿವು ಮತ್ತು ಉತ್ಪನ್ನಗಳ ವ್ಯತ್ಯಾಸದ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಚರ್ಚಿಸಿದ್ದೇವೆ ಮತ್ತು ಇದು ವೆಚ್ಚ ಮತ್ತು ಲಾಭದ ಲೆಕ್ಕಾಚಾರಗಳನ್ನು ಸಹ ಬದಲಾಯಿಸಬಹುದು ಆದ್ದರಿಂದ ನಾವು ನೋಡಿದರೆ ಈ ಚಿತ್ರವು ಸ್ಪಷ್ಟವಾಗುತ್ತದೆ ಇದು ಗ್ರಾಹಕರ ಸ್ವಾಧೀನ ವೆಚ್ಚವಾಗಿದೆ ಆದ್ದರಿಂದ ಇದು ಗ್ರಾಹಕರು ಖರೀದಿಸುವ ಬೆಲೆಯದ್ದಾಗಿರಬಹುದು ಮತ್ತು ಗ್ರಾಹಕರು ಗ್ರಹಿಸಿದಂತೆ ಇದು ಮೌಲ್ಯವಾಗಿರುತ್ತದೆ ಆದ್ದರಿಂದ ನೀವು ನೋಡುವಂತೆ ಗ್ರಹಿಸಿದ ಮೌಲ್ಯವು ಉನ್ನತ ಮಟ್ಟದಲ್ಲಿದ್ದರೆ ನೀವು ಬಹುಶಃ ಈ ಹಂತವನ್ನು ಮೇಲಕ್ಕೆ ತಳ್ಳಬಹುದು ಇದರರ್ಥ ನೀವು ಶುಲ್ಕ ವಿಧಿಸಬಹುದು ಅಥವಾ ನೀವು ಮತ್ತೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಮಟ್ಟವನ್ನು ಪಡೆಯಬಹುದು ಆದರೆ ಇದು ಒಂದು ರೀತಿಯ ದ್ವಿಮುಖ ಕತ್ತಿ ಅಥವಾ ಎರಡು ಅಂಚಿನ ಕತ್ತಿ ಎಂದು ನೆನಪಿಡಿ ಏಕೆಂದರೆ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ ಬೆಲೆ ಮಟ್ಟ ಮತ್ತು ಮಾರುಕಟ್ಟೆಯಲ್ಲಿ ಸ್ವಾಧೀನಪಡಿಸಿಕೊಳ್ಳುವ ವೆಚ್ಚದ ಮಟ್ಟಕ್ಕೆ ವಿರುದ್ಧವಾಗಿ ಗ್ರಾಹಕನು ಗ್ರಹಿಸಿದ ಮೌಲ್ಯದ ನಡುವೆ ದೊಡ್ಡ ಅಂತರವಿದ್ದರೆ ಹೆಚ್ಚು ಹೆಚ್ಚು ಸ್ಪರ್ಧೆಯನ್ನು ಆಕರ್ಷಿಸುತ್ತದೆ ಈ ಸಂದರ್ಭದಲ್ಲಿ ಸ್ಪರ್ಧೆಯು ಹೆಚ್ಚಾಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಒಬ್ಬರು ಸಮತೋಲನವನ್ನು ಸೃಷ್ಟಿಸಬೇಕು ಮತ್ತು ಮಧ್ಯದ ನೆಲವನ್ನು ಹೊಡೆಯಬೇಕು ಮತ್ತು ಉತ್ತಮ ಮಟ್ಟದ ಬೆಲೆಯನ್ನು ಪಡೆಯಬಹುದಾದ ಅತ್ಯುತ್ತಮವಾದದನ್ನು ನೋಡಬೇಕು ಏಕೆಂದರೆ ಸೇವಾ ಪೂರೈಕೆದಾರರಾಗಿ ನಿಮ್ಮ ವೆಚ್ಚವು ಇಲ್ಲಿ ಎಲ್ಲೋ ಇರುತ್ತದೆ ಆದ್ದರಿಂದ ಈ ಅಂತರವನ್ನು ಹೆಚ್ಚಿಸಲು ನೀವು ಬಯಸುತ್ತೀರಿ ಇದರರ್ಥ ನಿಮ್ಮ ವೆಚ್ಚ ಮತ್ತು ಈ ವ್ಯತ್ಯಾಸಗಳಿಗೆ ವಿರುದ್ಧವಾಗಿ ನೀವು ಪಡೆಯುವ ಬೆಲೆ ವೇರಿಯಬಲ್ ವೆಚ್ಚ ಸ್ಥಿರ ವೆಚ್ಚ ಮತ್ತು ಆದಾಯ ಮತ್ತು ವಿರಾಮ ಪರಿಮಾಣ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಇದು ಮಹತ್ವದ್ದಾಗಿದೆ ನಾವು ಮೊದಲೇ ಚರ್ಚಿಸಿದ್ದೇವೆ ಈಗ ನಿಮ್ಮ ಸ್ವಂತ ಆಂತರಿಕ ವೆಚ್ಚಗಳಿಗೆ ವಿರುದ್ಧವಾಗಿ ನೀವು ಪಡೆಯುತ್ತಿರುವ ಬೆಲೆ ಈ ವ್ಯತ್ಯಾಸವನ್ನು ಹೆಚ್ಚಿಸಲು ನೀವು ಏಕೆ ಬಯಸುತ್ತೀರಿ ನೆನಪಿಡಿ ನೀವು ಇದನ್ನು ನಿರಂತರವಾಗಿ ಮೇಲಕ್ಕೆ ತಳ್ಳದಿದ್ದರೆ ಇದು ನಿರರ್ಥಕ ಆಟವಾಗಿದೆ ಅಂದರೆ ಗ್ರಾಹಕರ ಸಂತೋಷದ ಅಂಶಗಳು ಗ್ರಾಹಕರು ಗ್ರಹಿಸಿದ ಮೌಲ್ಯವನ್ನು ನಿರಂತರವಾಗಿ ಮೇಲಕ್ಕೆ ತಳ್ಳಬೇಕು ಮತ್ತು ನಿಮ್ಮ ವೆಚ್ಚವನ್ನು ನಿರಂತರವಾಗಿ ಕೆಳಕ್ಕೆ ತಳ್ಳಬೇಕು ಆದ್ದರಿಂದ ನಡುವೆ ಆಡಲು ನಿಮಗೆ ಉತ್ತಮ ಮೈದಾನವಿದೆ ಮತ್ತು ಇಲ್ಲಿ ತೋರಿಸಿರುವಂತೆ ನಾವು ಈ ಮೂರು ಮುಖ್ಯ ವಿಧಾನಗಳನ್ನು ಪಡೆಯುತ್ತೇವೆ ವೆಚ್ಚ ಆಧಾರಿತ ಬೆಲೆ ಇದರರ್ಥ ನಿಮ್ಮ ವೆಚ್ಚಗಳಿಗೆ ಸಂಬಂಧಿಸಿದ ಬೆಲೆಗಳನ್ನು ನಿಗದಿಪಡಿಸಿ ಮತ್ತು ಸೇವೆಗಳಲ್ಲಿ ಒಬ್ಬರು ಎಲ್ಲಾ ವಿಭಿನ್ನ ವೆಚ್ಚಗಳನ್ನು ಅಳೆಯಲು ಬಹಳ ಜಾಗರೂಕರಾಗಿರಬೇಕು ಮತ್ತು ಆದ್ದರಿಂದ ಚಟುವಟಿಕೆ ಆಧಾರಿತ ವೆಚ್ಚವು ಸೇವೆಯ ಬೆಲೆಗಳನ್ನು ನೋಡುವ ಉತ್ತಮ ಮಾರ್ಗವಾಗಿದೆ ಎಂದು ನಾವು ಈಗ ಚರ್ಚಿಸಿದ್ದೇವೆ ಆದ್ದರಿಂದ ನಿಮ್ಮ ವೆಚ್ಚಗಳನ್ನು ನೀವು ನೋಡಿದಾಗ ನೀವು ಮುಂಭಾಗದ ವೇದಿಕೆಯಲ್ಲಿರುವ ವೆಚ್ಚಗಳನ್ನು ನೋಡಬೇಕು ಇದರರ್ಥ ಗೋಚರಿಸುವ ಡೊಮೇನ್ನಲ್ಲಿ ಮತ್ತು ಬ್ಯಾಕೆಂಡ್ ಅಥವಾ ತೆರೆಮರೆಯಲ್ಲಿನ ವೆಚ್ಚಗಳು ಈ ಪರಿಕಲ್ಪನೆಗಳನ್ನು ನಾವು ಮೊದಲೇ ಚರ್ಚಿಸಿದ್ದೇವೆ ಆದ್ದರಿಂದ ಇದರರ್ಥ ಸೇವೆಯನ್ನು ಒದಗಿಸುವಲ್ಲಿ ನಿಮ್ಮ ಎಲ್ಲಾ ವೆಚ್ಚಗಳನ್ನು ನೀವು ಅರ್ಥಮಾಡಿಕೊಳ್ಳಲು ಬಯಸಿದರೆ ಸೇವೆಯ ನೀಲಿ ಮುದ್ರಣವನ್ನು ಸೆಳೆಯುವುದು ಒಳ್ಳೆಯದು ಮತ್ತು ಇನ್ಪುಟ್ನಿಂದ ಗ್ರಾಹಕರಿಗೆ ಸೇವೆಯ ಅಂತಿಮ ವಿತರಣೆಯವರೆಗೆ ಅನುಸರಿಸಿ ಮತ್ತು ನೀವು ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯ ಶ್ರೇಣಿಯ ಬೆಲೆಯನ್ನು ಒದಗಿಸಬಹುದು ಆದರೆ ನಿಮ್ಮ ವೆಚ್ಚವನ್ನು ತಿಳಿಯದೆ ಅನೇಕ ಬಾರಿ ನೀವು ಭಯಾನಕ ತಪ್ಪುಗಳನ್ನು ಮಾಡಬಹುದು ಆದ್ದರಿಂದ ಇದು ಬಹಳ ಮುಖ್ಯ ವಿಶೇಷವಾಗಿ ಹೊಸ ಸೇವೆಗಾಗಿ ನಿಮ್ಮ ಆರ್ಥಿಕ ವೆಚ್ಚಗಳು ಮತ್ತು ವಿವಿಧ ರೀತಿಯ ವಿತ್ತೀಯಅಲ್ಲದ ವೆಚ್ಚಗಳನ್ನು ನೀವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬೇಕು ಏಕೆಂದರೆ ಗ್ರಾಹಕನು ಸ್ಪಷ್ಟವಾಗಿ ಅಥವಾ ಹೇಗಾದರೂ ಸೂಚ್ಯವಾಗಿ ಲೆಕ್ಕಾಚಾರ ಮಾಡುತ್ತಾನೆ ಅವನು ಪಾವತಿಸಿದ ವಿತ್ತೀಯಬೆಲೆ ಮತ್ತು ಅವನು ಅಥವಾ ಅವಳು ಮಾನಿಟರಿಯೇತರ ರೀತಿಯಲ್ಲಿ ಅನುಭವಿಸಬಹುದಾದ ವಿಭಿನ್ನ ವೆಚ್ಚಗಳು ಉದಾಹರಣೆಗೆ ಕಾಯುವಿಕೆ ಅಥವಾ ಸಮಯವು ಒಂದು ರೀತಿಯ ಅಲ್ಲದ ಗ್ರಾಹಕ ಪಾವತಿಸುವ ಅಥವಾ ಜಗಳ ಅಥವಾ ಅನುಕೂಲಕರ ಅಂಶಗಳಲ್ಲಿ ಮೇಲ್ವಿಚಾರಣಾ ಬೆಲೆ ಇವೆಲ್ಲವೂ ವಿಭಿನ್ನ ರೀತಿಯ ವಿತ್ತೀಯ ಅಲ್ಲದ ಬೆಲೆ ಮತ್ತು ವೆಚ್ಚದ ಅಂಶಗಳಾಗಿವೆ ಇವುಗಳನ್ನು ನೆನಪಿಟ್ಟುಕೊಳ್ಳಬೇಕು ಮತ್ತು ಗ್ರಾಹಕರು ಅದನ್ನು ಸ್ಪಷ್ಟವಾಗಿ ಮತ್ತು ಸೂಚ್ಯವಾಗಿ ಮೌಲ್ಯಮಾಪನ ಮಾಡುವುದರಿಂದ ಸೇವಾ ಪೂರೈಕೆದಾರರಾಗಿ ನೀವು ಇದನ್ನು ಸ್ಪಷ್ಟವಾಗಿ ಮಾಡಬೇಕು ನಂತರ ನಮಗೆ ಮೌಲ್ಯದ ಮೂಲ ಬೆಲೆ ಇದೆ ಅದು ನಿರ್ದಿಷ್ಟ ಸೇವೆಗಾಗಿ ಗ್ರಾಹಕರು ಗ್ರಹಿಸಿದ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಬೆಲೆ ನಿಗದಿಪಡಿಸುತ್ತದೆ ಮತ್ತು ನೀವು ಅದನ್ನು ತಕ್ಷಣವೇ ನೋಡುವಂತೆ ಇದು ಏಕೆ ಸಾಕಷ್ಟು ಪರಿಮಾಣಾತ್ಮಕ ಮತ್ತು ಸಾಕಷ್ಟು ನಿರ್ಣಾಯಕವಾಗಿದೆ ಈ ಮೌಲ್ಯದ ವಿಷಯವು ವಿತ್ತೀಯಮತ್ತು ವಿತ್ತೀಯಅಲ್ಲದ ಅಂಶಗಳನ್ನು ಹೊಂದಿದೆ ಹಾಗಾಗಿ ಗ್ರಾಹಕನು ಗ್ರಹಿಸಿದ ಮೌಲ್ಯವನ್ನು ಇದು ನಿರ್ಧರಿಸುತ್ತದೆ ವಿಜ್ಞಾನ ಮತ್ತು ಕಲೆ ಮೊದಲೇ ಚರ್ಚಿಸಲಾಗಿದೆ ಏಕೆಂದರೆ ನೀವು ಗ್ರಾಹಕರ ಮನೋವಿಜ್ಞಾನ ಗ್ರಾಹಕರ ನಡವಳಿಕೆ ಗ್ರಾಹಕ ಅಥವಾ ಅಗತ್ಯವನ್ನು ವಿಭಿನ್ನ ಸಂದರ್ಭಗಳಲ್ಲಿ ವಿಭಿನ್ನ ಸಂದರ್ಭಗಳಲ್ಲಿ ಮತ್ತು ವಿಭಿನ್ನ ವಿಭಾಗಗಳಿಗೆ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ನಿಮ್ಮ STP ಯನ್ನು ನೀವು ಚೆನ್ನಾಗಿ ಅರ್ಥಮಾಡಿಕೊಳ್ಳುವವರೆಗೆ ಮತ್ತು ಹೊರತು ಅಂದರೆ ನಿಮ್ಮ ಸೆಗ್ಮೆಂಟೇಶನ್ ಟಾರ್ಗೆಟಿಂಗ್ ಮತ್ತು ನಿಮ್ಮ ಉದ್ದೇಶಿತ ಮಾರುಕಟ್ಟೆಯ ಮೌಲ್ಯ ಪ್ರತಿಪಾದನೆ ನಿಮಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಇದನ್ನು ಅವಲಂಬಿಸಿ ಒಂದು ನಿರ್ದಿಷ್ಟ ಸೇವೆಯ ಮೌಲ್ಯವು ವಿಭಿನ್ನ ರೀತಿಯ ಶ್ರೇಣಿಗಳನ್ನು ಹೊಂದಿರಬಹುದು ಇದು ನಿಮ್ಮ ಬೆಲೆ ಯಾಂತ್ರಿಕತೆಯಾಗಿರಬಹುದು ಎಂದು ನಿಮಗೆ ತಿಳಿದಿದೆ ಇದು ಯಾವಾಗಲೂ ನಿಮ್ಮ ಮುಂದೆ ಇರುತ್ತದೆ ಸ್ಪರ್ಧೆ ಇದರರ್ಥ ಸ್ಪರ್ಧೆಯು ಏನು ನೀಡುತ್ತಿದೆ ಅದು ಯಾವಾಗಲೂ ಬೆಲೆ ಮಟ್ಟವನ್ನು ಹಿಸುಕುತ್ತದೆ ಆದ್ದರಿಂದ ಇದು ಒಂದು ರೀತಿಯಲ್ಲಿ ಇದು ನಿಮ್ಮ ಸೇವಾ ಬೆಲೆ ಸೆಟ್ಟಿಂಗ್ನ ಮುಖ್ಯ ಡೊಮೇನ್ ಮತ್ತು ನಿಮ್ಮ ವೆಚ್ಚದಿಂದ ಒಂದು ರೀತಿಯ ಒತ್ತಡವನ್ನು ನೀವು ಹೊಂದಿರುವಿರಿ ಮತ್ತು ನಿಮ್ಮ ಸ್ಪರ್ಧೆಯಿಂದ ಬರುವ ಮತ್ತೊಂದು ರೀತಿಯ ಒತ್ತಡ ಮತ್ತು ಎರಡರ ನಡುವೆ ಅರೇನಾ ಇದೆ ಅಲ್ಲಿ ನೀವು ನಿಜವಾಗಿಯೂ ನಿರ್ಧರಿಸಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ಈ ರಂಗವೆಂದರೆ ಅದು ನಿಮ್ಮ ವೆಚ್ಚದ ಗ್ರಾಹಕರ ವೆಚ್ಚ ಮತ್ತು ಗ್ರಾಹಕರ ಮೌಲ್ಯದ ನಡುವಿನ ವ್ಯತ್ಯಾಸವೆಂದರೆ ಈ ಉಭಯ ಒತ್ತಡದ ದೃಷ್ಟಿಯಿಂದ ಮತ್ತಷ್ಟು ಅರ್ಥವಾಗುತ್ತದೆ ಅದು ಸೇವೆಗಳ ಬೆಲೆಯ ಮೇಲೆ ಇರುತ್ತದೆ ನಾನು ಹೇಳಿದಂತೆ ವೆಚ್ಚ ಆಧಾರಿತ ಬೆಲೆ ನಿಗದಿಪಡಿಸುವುದು ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಚಟುವಟಿಕೆ ಆಧಾರಿತ ನಿರ್ವಹಣಾ ವ್ಯವಸ್ಥೆಯಿಂದ ಮಾಡಬೇಕು ನಿಮ್ಮ ಸಂಪನ್ಮೂಲ ವೆಚ್ಚಗಳನ್ನು ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ವೈವಿಧ್ಯತೆ ಮತ್ತು ಸಂಕೀರ್ಣತೆಗೆ ಉತ್ಪಾದಿಸಿದ ಸೇವೆಗಳಿಗೆ ನೀವು ಲಿಂಕ್ ಮಾಡಬೇಕು ಆದರೆ ಗ್ರಾಹಕರು ಇದು ತುಂಬಾ ಅದಕ್ಕಾಗಿಯೇ ನಾನು ಇದನ್ನು ದಪ್ಪ ಮತ್ತು ದೊಡ್ಡ ಅಕ್ಷರಗಳಲ್ಲಿ ಇರಿಸಿದ್ದೇನೆ ಗ್ರಾಹಕರು ತಮ್ಮನ್ನು ತಾವು ಮೌಲ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ ನಿಮ್ಮ ಸಂಸ್ಥೆಗೆ ಸೇವಾ ಉತ್ಪಾದನಾ ವೆಚ್ಚಗಳು ಏನೆಂಬುದನ್ನು ಅಲ್ಲ ಆದ್ದರಿಂದ ಗ್ರಾಹಕರ ಮೌಲ್ಯ ಗ್ರಾಹಕರ ಮೌಲ್ಯವು ತಮಗಾಗಿ ನಿಮ್ಮ ವೆಚ್ಚಗಳ ಬಗ್ಗೆ ಅವರು ಹೂಪ್ಸ್ ಅನ್ನು ಕಾಳಜಿ ವಹಿಸುತ್ತಾರೆ ಆದ್ದರಿಂದ ನಿಮ್ಮ ವೆಚ್ಚವನ್ನು ನೀವು ನಿರಂತರವಾಗಿ ಕೆಳಕ್ಕೆ ನಿರ್ವಹಿಸಬೇಕು ಮತ್ತು ನಿಮ್ಮ ವೆಚ್ಚವನ್ನು ನೀವು ಕಾಯ್ದಿರಿಸಬೇಕು ಮತ್ತು ಗ್ರಾಹಕರ ಮನಸ್ಸಿನಲ್ಲಿ ಗ್ರಹಿಸಿದ ಮೌಲ್ಯವನ್ನು ಹೆಚ್ಚಿಸಲು ನೀವು ನಿರಂತರವಾಗಿ ನಿರ್ವಹಿಸಬೇಕು ಅದಕ್ಕೆ ಗ್ರಾಹಕರ ಮನಸ್ಸಿನಲ್ಲಿ ನಿಮ್ಮ ಸೇವೆಯ ಸ್ಥಾನವನ್ನು ಹೆಚ್ಚಾಗಿ ಬಳಸುವ ವಾಕ್ಯವಾಗಿ ಇದು ಹೆಚ್ಚಾಗಿರುವುದಿಲ್ಲ ಈಗ ನಾನು ಮೌಲ್ಯವನ್ನು ವಿವರಿಸುತ್ತಿದ್ದಂತೆ ಅಂದರೆ ನಾವು ಎಲ್ಲಿ ಆಡಲು ಬಯಸುತ್ತೇವೆ ಅಲ್ಲಿ ನಾವು ನಮ್ಮ ಗಮನವನ್ನು ಕೇಂದ್ರೀಕರಿಸಲು ಬಯಸುತ್ತೇವೆ ಎಂಬುದು ಗ್ರಾಹಕರಿಗೆ ಗ್ರಹಿಸಿದ ಪ್ರಯೋಜನಗಳಾಗಿವೆ ಹಣ ಸಮಯ ಮಾನಸಿಕ ಮತ್ತು ದೈಹಿಕ ಶ್ರಮ ಇತ್ಯಾದಿಗಳ ವಿಷಯದಲ್ಲಿ ಇದು ಒಟ್ಟು ಮೌಲ್ಯದ ಮೈನಸ್ ಆಗಿದೆ ಆದ್ದರಿಂದ ಇದು ಇನ್ನೊಂದು ಮಾರ್ಗವೆಂದು ನೀವು ಇಲ್ಲಿ ನೋಡುವಂತೆ ನಾವು ಮೊದಲು ನೋಡಿದಂತೆಯೇ ಅದೇ ರೇಖಾಚಿತ್ರವನ್ನು ಬಳಸುತ್ತಿದ್ದೇವೆ ಆದ್ದರಿಂದ ಇದು ಗ್ರಾಹಕನ ಮನಸ್ಸಿನಲ್ಲಿ ಸ್ವಾಧೀನಪಡಿಸಿಕೊಳ್ಳುವ ವೆಚ್ಚವಾದ ರೇಖಾಚಿತ್ರವಾಗಿದ್ದು ಗ್ರಾಹಕರು ಗ್ರಹಿಸಿದ ಮೌಲ್ಯ ಇದು ನಿವ್ವಳ ಮೌಲ್ಯದಿಂದ ನಾವು ಅರ್ಥೈಸುತ್ತೇವೆ ಮತ್ತು ಗ್ರಾಹಕರ ಹೆಚ್ಚುವರಿ ಎಂದರೆ ಪಾವತಿಸಿದ ಬೆಲೆ ಮತ್ತು ಗ್ರಾಹಕರು ಇಲ್ಲದಿದ್ದರೆ ಪಾವತಿಸಲು ಸಿದ್ಧರಿರುವ ಮೊತ್ತದ ನಡುವಿನ ವ್ಯತ್ಯಾಸ ಇದು ಮತ್ತೊಮ್ಮೆ ಆಸಕ್ತಿದಾಯಕ ಸಂಗತಿಯಾಗಿದೆ ನಾವು ಅದೇ ರೇಖಾಚಿತ್ರಕ್ಕೆ ಹಿಂತಿರುಗಬಹುದು ಮತ್ತು ಇದು ಗ್ರಾಹಕರ ಸ್ವಾಧೀನ ವೆಚ್ಚವಾಗಿದ್ದರೆ ಮತ್ತು ಗ್ರಾಹಕರು ಆಗಿರಬಹುದು ಎಂದು ನೀವು ನೋಡಬಹುದು ಇದು ವ್ಯತ್ಯಾಸವಾಗಿದ್ದರೆ ಇದು ಗ್ರಾಹಕ ಏನು ಗ್ರಾಹಕ ಇಲ್ಲದಿದ್ದರೆ ಪಾವತಿಸಬಹುದಿತ್ತು ಗ್ರಾಹಕರು ನಿಮ್ಮ ಸೇವೆಯನ್ನು ಖರೀದಿಸದಿದ್ದರೆ ಇದನ್ನು ಪಾವತಿಸಬಹುದಿತ್ತು ಆಗ ನೀವು ತುಂಬಾ ದೊಡ್ಡದಾದ ಹೆಚ್ಚುವರಿವನ್ನು ಆನಂದಿಸುತ್ತೀರಿ ವಾಸ್ತವದಲ್ಲಿ ಏನಾಗುತ್ತದೆ ಎಂದರೆ ಗ್ರಾಹಕರು ಮೌಲ್ಯವನ್ನು ಗ್ರಹಿಸಿದರೂ ಸಹ ಗ್ರಾಹಕರು ಗ್ರಾಹಕರ ಮನಸ್ಸಿನಲ್ಲಿ ಸಂತೋಷಪಡಬಹುದು ಅವನಿಗೆ ಒಂದು ಸಿಕ್ಕಿರಬಹುದು ಅಥವಾ ಅವಳು ಒಳ್ಳೆಯ ವ್ಯವಹಾರವನ್ನು ಪಡೆದಿರಬಹುದು ಅಂದರೆ ಅವನ ಅಥವಾ ಅವಳ ಅಭಿಪ್ರಾಯದಲ್ಲಿ ಬಹಳ ಸಮಂಜಸವಾದ ಬೆಲೆಯಲ್ಲಿ ಸಾಕಷ್ಟು ತೃಪ್ತಿ ಇದೆ ಆಗ ಆ ಅಂತರವು ಹೀಗಿರಬೇಕು ಆದರೆ ವಾಸ್ತವದಲ್ಲಿ ಗ್ರಾಹಕನು ಏನು ಭಾವಿಸುತ್ತಾನೆ ಅವನು ಈ ಮಟ್ಟದಲ್ಲಿ ಖರ್ಚು ಮಾಡಲು ಸಿದ್ಧನಾಗಿರಬಹುದು ಆದರೆ ಅವನು ಇಲ್ಲಿ ಉತ್ತಮ ಬೆಲೆಯನ್ನು ಪರಿಗಣಿಸುವುದಿಲ್ಲ ನನ್ನ ಮನಸ್ಸಿನಲ್ಲಿ ನಾನು ಅರ್ಥೈಸುತ್ತೇನೆ ವ್ಯತ್ಯಾಸವು ಈ ಅಂತರದಿಂದ ವಾಸ್ತವವಾಗಿ ಹೆಚ್ಚು ಹೋಗಬಹುದು ಸಣ್ಣ ಅಂತರ ಮತ್ತು ಅಂತರವು ಚಿಕ್ಕದಾಗಲಿ ಅಥವಾ ದೊಡ್ಡದಾಗಲಿ ಎಂಬುದು ಸಂದರ್ಭೋಚಿತ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಗ್ರಾಹಕರು ಪಾವತಿಸಿದ ಬೆಲೆ ಮತ್ತು ಮೊತ್ತದ ನಡುವಿನ ಈ ವ್ಯತ್ಯಾಸವು ಇತರ ಆಯ್ಕೆಗಳ ಅನುಪಸ್ಥಿತಿಯಲ್ಲಿ ಪಾವತಿಸಲು ಸಿದ್ಧರಿರಬಹುದು ಇದು ಸಾಮಾನ್ಯವಾಗಿ ಇಲ್ಲಿ ಎಲ್ಲೋ ಇರುತ್ತದೆ ಮತ್ತು ವಾಸ್ತವದಲ್ಲಿ ಗ್ರಾಹಕರು ಈ ಹಂತದವರೆಗೆ ಹೋಗಬಹುದು ಮತ್ತು ನಾನು ಈ ಅಂತರವನ್ನು ಹೇಳಿದಂತೆ ಸಾಧಿಸಲಾಗದಿರಬಹುದು ಆದರೆ ಗ್ರಾಹಕರ ಹೆಚ್ಚುವರಿ ಗ್ರಹಿಕೆಗೆ ಸಂಬಂಧಿಸಿದಂತೆ ಸಣ್ಣ ಅಂತರವನ್ನು ಸಾಧಿಸಲು ಸಾಧ್ಯವಿದೆ ಮತ್ತು ಇದು ಆಟ ಅಥವಾ ಇದು ನಾವು ಮಾಡುವ ತಂತ್ರ ನಿಯೋಜಿಸಬೇಕು ಆದ್ದರಿಂದ ಗ್ರಾಹಕರಿಗೆ ಆಗಾಗ್ಗೆ ಈ ಹಂತದ ಬಗ್ಗೆ ಒಳ್ಳೆಯ ಆಲೋಚನೆ ಇರುವುದಿಲ್ಲ ಅಂದರೆ ಈ ಮಟ್ಟದ ಇದರರ್ಥ ಗ್ರಹಿಸುವ ಮೌಲ್ಯ ಯಾವುದು ನಿಜವಾಗಿಯೂ ಗ್ರಹಿಸಿದ ಮೌಲ್ಯ ಆದ್ದರಿಂದ ಗ್ರಾಹಕರು ಸಾಮಾನ್ಯವಾಗಿ ಕೆಲವು ರೀತಿಯ ಉಲ್ಲೇಖವನ್ನು ಬಳಸುತ್ತಾರೆ ಉದಾಹರಣೆಗೆ ರೆಸ್ಟೋರೆಂಟ್ನಲ್ಲಿ ಮೆನು ಬೆಲೆ 100 ಆಗಿದ್ದರೆ ಮತ್ತು ಐಐಟಿ ಅಧ್ಯಾಪಕರಾಗಿ ನಾವು ಹತ್ತಿರದ ರೆಸ್ಟೋರೆಂಟ್ನಲ್ಲಿ 10 ಪ್ರತಿಶತದಷ್ಟು ರಿಯಾಯಿತಿಯನ್ನು ಪಡೆದರೆ ಅದು ನಿಮಗೆ ತಿಳಿದಿದೆ ಎಂದು ನಾವು ಭಾವಿಸುತ್ತೇವೆ ನೀವು ಉನ್ನತ ಮಟ್ಟವನ್ನು ಅನುಭವಿಸುತ್ತೀರಿ ತೃಪ್ತಿಯ ಆದ್ದರಿಂದ ವಿಷಯವೆಂದರೆ ನಾವು ನಮ್ಮ ಗ್ರಹಿಕೆಯನ್ನು ಆ ಉಲ್ಲೇಖ ಮೌಲ್ಯಕ್ಕೆ ಹೋಲಿಸುತ್ತೇವೆ ಅದು ಮೆನು ಮೌಲ್ಯವಾಗಿದೆ ಕೆಲವು ಬಾರಿ ಈ ರೀತಿಯ ಹೋಲಿಕೆ ಲಭ್ಯವಿಲ್ಲದಿದ್ದಾಗ ಗ್ರಾಹಕರು ಚಂದಾದಾರಿಕೆ ಬೆಲೆಗೆ ಸಂಬಂಧಿಸಿದಂತೆ ಪತ್ರಿಕೆಯ ಕವರ್ ಬೆಲೆಯನ್ನು ನೋಡಬಹುದು ಮತ್ತು ಅವರು ಕಡಿಮೆ ಬೆಲೆಯನ್ನು ಪಾವತಿಸುತ್ತಿದ್ದಾರೆಂದು ಭಾವಿಸಬಹುದು ಇವೆಲ್ಲವೂ ವಿಭಿನ್ನ ರೀತಿಯ ಉಲ್ಲೇಖಗಳು ಈ ಮೆನು ಬೆಲೆ ಅಥವಾ ಪತ್ರಿಕೆಯ ಕವರ್ ಬೆಲೆಯ ಅನುಪಸ್ಥಿತಿಯಲ್ಲಿ ಗ್ರಾಹಕರು ಅಂತಿಮವಾಗಿ ಪ್ರತಿಸ್ಪರ್ಧಿ ಬೆಲೆ ನಿಗದಿಯಂತಹದನ್ನು ಬಳಸಬಹುದು ಆದ್ದರಿಂದ ಎಲ್ಲಾ ವಿಭಿನ್ನ ರೀತಿಯ ವೆಚ್ಚಗಳನ್ನು ಸ್ಪಷ್ಟವಾಗಿ ಮತ್ತು ಸೂಚ್ಯವಾಗಿ ಗ್ರಾಹಕರು ಹೊಂದಿದ್ದಾರೆಂದು ನೋಡುವ ಮೂಲಕ ಸಂಕ್ಷಿಪ್ತವಾಗಿ ಆದ್ದರಿಂದ ಹುಡುಕಾಟ ವೆಚ್ಚವಿದೆ ಖರೀದಿ ಮತ್ತು ಸೇವೆ ಇದೆ ಗ್ರಾಹಕರು ಸೇವಾ ಪೂರೈಕೆದಾರರನ್ನು ಸಂಪರ್ಕಿಸುವ ಮೊದಲೇ ಶೋಧ ಸಂಶೋಧನಾ ವೆಚ್ಚವು ಸಂಭವಿಸುತ್ತದೆ ಗ್ರಾಹಕರು ಅಗತ್ಯವನ್ನು ಅನುಭವಿಸಿದಾಗ ಮತ್ತು ಗ್ರಾಹಕರು ಯಾವ ಸೇವೆಯನ್ನು ಬಳಸಲು ಇಷ್ಟಪಡುತ್ತಾರೆ ಎಂಬುದನ್ನು ಕಂಡುಹಿಡಿಯಲು ಸಮಯ ಅಥವಾ ಉಲ್ಲೇಖಗಳನ್ನು ಖರ್ಚು ಮಾಡಿದಾಗ ಇದು ನಿಜ ಆದ್ದರಿಂದ ಇದು ಗೂಗಲ್ನಲ್ಲಿ ಕಳೆದ ಸಮಯ ಅಥವಾ ಝೋಮ್ಯಾಟೊದಲ್ಲಿ ಕಳೆದ ಸಮಯ ಅಥವಾ ನಿಮ್ಮ ನಿರ್ದಿಷ್ಟ ಸೇವಾ ಔಟ್ಲೆಟ್ ಅನ್ನು ಹುಡುಕಲು food ಪಾಂಡಾಗೆ ಖರ್ಚು ಮಾಡಿದ ಸಮಯವೂ ಹುಡುಕಾಟ ವೆಚ್ಚವಾಗಿದೆ ತದನಂತರ ಅದು ಖರೀದಿ ಮತ್ತು ಸೇವಾ ವೆಚ್ಚವಾಗಿದೆ ಇದು ನಾವು ಚರ್ಚಿಸುತ್ತಿದ್ದೇವೆ ಮತ್ತು ಇಲ್ಲಿ ನೀವು ನೋಡುವಂತೆ ಹಣವಿದೆ ಅದು ಸಮಯ ದೈಹಿಕ ಪ್ರಯತ್ನ ಮಾನಸಿಕ ಹೊರೆ ಸಂವೇದನಾ ಹೊರೆ ಆದ್ದರಿಂದ ಇದರರ್ಥ ನೀವು ರೆಸ್ಟೋರೆಂಟ್ನಲ್ಲಿದ್ದೀರಿ ಎಂದು ನಿಮಗೆ ತಿಳಿದಿದ್ದರೆ ಅಲ್ಲಿ ಶೌಚಾಲಯವು ತುಂಬಾ ಉತ್ತಮವಾಗಿಲ್ಲ ಮತ್ತು ಇದು ಸ್ವಚ್ಛವಾಗಿಲ್ಲ ಆಗ ಈ ನಿರ್ದಿಷ್ಟ ಸಂವೇದನಾ ಹೊರೆ ನಿಜವಾಗಿಯೂ ಬಹಳಷ್ಟು ಪರಿಣಾಮ ಬೀರಬಹುದು ಹಣದ ಬುದ್ಧಿವಂತ ಗ್ರಾಹಕರು ಪಾವತಿಸುತ್ತಿದ್ದರೂ ಸಹ ಕಡಿಮೆ ಮತ್ತು ಹೀಗೆ ತದನಂತರ ನಮ್ಮ ಸಮಸ್ಯೆ ಪರಿಹಾರವನ್ನು ಅನುಸರಿಸಲು ಸಹಜವಾಗಿ ಪೋಸ್ಟ್ ಖರೀದಿ ವೆಚ್ಚವಿದೆ ಆಗಾಗ್ಗೆ ನಾವು ಇದನ್ನು ಮಾರಾಟದ ನಂತರದ ಸೇವೆ ಎಂದು ಕರೆಯುತ್ತೇವೆ ಮತ್ತು ಹಣದ ಒಳಗೆ ಖರೀದಿಗೆ ಪಾವತಿಸಿದ ಹಣವಿದೆ ಪ್ರಾಸಂಗಿಕ ವೆಚ್ಚಗಳಿವೆ ಮತ್ತು ನಿರ್ವಹಣಾ ವೆಚ್ಚಗಳಿವೆ ಆದ್ದರಿಂದ ನೀವು ಸಂಗ್ರಹಿಸಿದ ಯಾವುದೇ ನಿರ್ದಿಷ್ಟ ಸೇವೆಯ ಬಗ್ಗೆ ಅಥವಾ ನೀವು ನೀಡುತ್ತಿರುವ ಯಾವುದೇ ನಿರ್ದಿಷ್ಟ ಸೇವೆಯ ಬಗ್ಗೆ ನೀವು ಸಾಫ್ಟ್ವೇರ್ ಸೇವಾ ಕಂಪನಿಯಲ್ಲಿ ಅಥವಾ ಎಂಜಿನಿಯರಿಂಗ್ ಸೇವಾ ಕಂಪನಿಯಲ್ಲಿ ಅಥವಾ ಗ್ರಾಹಕ ಸೇವಾ ಕಂಪನಿಯಲ್ಲಿರಲಿ ನೀವು ಎಲ್ಲವನ್ನೂ ನೋಡಲು ಸಾಧ್ಯವಾಗುತ್ತದೆ ಈ ಅಂಶಗಳು ನಿಮ್ಮ ಅಥವಾ ನಿಮ್ಮ ಸಂಸ್ಥೆಯ ನಡುವೆ ಅನ್ವಯಿಸುತ್ತವೆ ಸೇವಾ ಪೂರೈಕೆದಾರರು ಮತ್ತು ಗ್ರಾಹಕರು ಅಥವಾ ಗ್ರಾಹಕರು ಮತ್ತು ಕೊನೆಯದಾಗಿ ಇದು ಸ್ಪರ್ಧೆಯ ಮೂಲ ಬೆಲೆ ಆದ್ದರಿಂದ ನಾನು ಮೊದಲೇ ಹೇಳಿದಂತೆ ವೆಚ್ಚದ ಕಡೆಯಿಂದ ನಿರಂತರ ಒತ್ತಡವಿದೆ ಮತ್ತು ಸ್ಪರ್ಧೆಯ ಕಡೆಯಿಂದ ನಿರಂತರ ಒತ್ತಡವಿದೆ ಮತ್ತು ಅದರ ನಡುವೆ ಅರೇನಾ ಇದೆ ಅಲ್ಲಿ ನೀವು ನಿಮ್ಮ ಬೆಲೆ ನಿಗದಿಪಡಿಸುತ್ತಿದ್ದೀರಿ ಆದ್ದರಿಂದ ನೀವು ಪಠ್ಯ ಪುಸ್ತಕದಲ್ಲಿ ಪುಟ ಸಂಖ್ಯೆ 144 ಅನ್ನು ನೋಡಿದರೆ ಫಿಗರ್ ಸಂಖ್ಯೆ 6 6 ಇದೆ ಮತ್ತು ಉದಾಹರಣೆಗೆ ಹೇಳುವುದಾದರೆ ನೀವು ಎಕ್ಸರೆ ತೆಗೆದುಕೊಳ್ಳಬೇಕೆಂದು ಬಯಸುತ್ತೀರಿ ಮತ್ತು ಮೂರು ಇರಬಹುದು ನಿಮಗೆ ಪರ್ಯಾಯಗಳು ಕ್ಲಿನಿಕ್ A ಕ್ಲಿನಿಕ್ B ಮತ್ತು ಕ್ಲಿನಿಕ್ C ಮತ್ತು ಕ್ಲಿನಿಕ್ A ನಲ್ಲಿ ಇದು ಕಾರಿನಿಂದ ಕೇವಲ 1 ಗಂಟೆ ದೂರದಲ್ಲಿದೆ ಆದರೆ ಇದು ಬಹಳ ಪ್ರಸಿದ್ಧವಾಗಿರಬಹುದು ಅಥವಾ ಅದು ತುಂಬಾ ಒಳ್ಳೆಯದು ಮತ್ತು ಹೆಚ್ಚು ಶಿಫಾರಸು ಮಾಡಬಹುದು ಆದರೆ ಮುಂದಿನ ಸಂಭವನೀಯ ನೇಮಕಾತಿ 3 ವಾರಗಳ ನಂತರ ಮತ್ತು ಅವರು ಕೇವಲ 9 ರಿಂದ 5 ಗಂಟೆಯವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಅಂದಾಜು ಕಾಯುವಿಕೆ ಏಕೆಂದರೆ ಆ ಕ್ಲಿನಿಕ್ ಅನ್ನು ಹೆಚ್ಚು ಶಿಫಾರಸು ಮಾಡಲಾಗಿದೆ 2 ಗಂಟೆಗಳು ಮತ್ತು ಬೆಲೆ 450 ಆಗಿದೆ ಸಾಮಾನ್ಯವಾಗಿ ಉತ್ತಮ ಸೇವೆಗಳನ್ನು ಒದಗಿಸುವ ಸೇವೆಗಳನ್ನು ನೀವು ತಿಳಿದಿರುವಿರಿ ಕಡಿಮೆ ಬೆಲೆಗೆ ನಿಸ್ಸಂಶಯವಾಗಿ ಹೆಚ್ಚಿನ ಬೇಡಿಕೆಯಿದೆ ಮತ್ತು ಅಂತಹ ಪರಿಸ್ಥಿತಿಯು ವಿಲೀನಗೊಳ್ಳುತ್ತದೆ ಈಗ ಮುಂದಿನ ಪರ್ಯಾಯ ಕ್ಲಿನಿಕ್ ಬಿ 850 ರೂಪಾಯಿಗಳನ್ನು ನೀಡುತ್ತಿರಬಹುದು ಮತ್ತು ಅದು ನಿಮ್ಮ ಕಚೇರಿಯಿಂದ 15 ನಿಮಿಷಗಳ ದೂರದಲ್ಲಿದೆ ಮತ್ತು ಮುಂದಿನ ಲಭ್ಯವಿರುವ ನೇಮಕಾತಿ 1 ವಾರದ ನಂತರ ಅವುಗಳು ಬೆಳಿಗ್ಗೆ 8 ರಿಂದ ರಾತ್ರಿ 10 ರವರೆಗೆ ಸಂಜೆ ಸ್ವಲ್ಪ ಸಮಯದವರೆಗೆ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ಆಫೀಸ್ಗೆ ಹೋಗುವವರಿಗೆ ಮತ್ತು ಅಂದಾಜು ತೂಕದ ಅವೆನ್ಯೂಗೆ 30 ರಿಂದ 45 ನಿಮಿಷಗಳು ಬರೆಯಬಹುದು ಮತ್ತು ಅವರು 850 ರೂಪಾಯಿಗಳನ್ನು ವಿಧಿಸುತ್ತಿರಬಹುದು ಮತ್ತು ಕ್ಲಿನಿಕ್ ಸಿ ಇದೆ ಅದು 1050 ರಷ್ಟನ್ನು ವಿಧಿಸುತ್ತದೆ ಮತ್ತು ಅದು ಕೇವಲ ಹತ್ತಿರದಲ್ಲಿದೆ ಮತ್ತು ಮುಂದಿನ ಲಭ್ಯವಿರುವ ನೇಮಕಾತಿಯೆಂದರೆ ನಿಮಗೆ ಮರುದಿನ ಅಪಾಯಿಂಟ್ಮೆಂಟ್ ಇದೆ ಮತ್ತು ಅಲ್ಲಿ ಬೆಳಿಗ್ಗೆ 8 ರಿಂದ ರಾತ್ರಿ 10 ಗಂಟೆಯವರೆಗೆ ಇರುತ್ತದೆ ಮತ್ತು ಸಾಮಾನ್ಯವಾಗಿ ನೀವು ಅಲ್ಲಿ 50 ನಿಮಿಷಗಳಿಗಿಂತ ಹೆಚ್ಚು ಕಾಯಬೇಕಾಗಿಲ್ಲ ಏಕೆಂದರೆ ನೇಮಕಾತಿಯ ವ್ಯವಹಾರದಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನೀವು 1050 ಬೆಲೆಯಲ್ಲಿ ನೋಡುವಂತೆ ಇದು ಹೆಚ್ಚು ವಿಶೇಷವಾದ ಸೇವೆ ಅಥವಾ ಹೆಚ್ಚಿನ ಬೆಲೆ ಪ್ರೀಮಿಯಂ ಸೇವೆಯಾಗಿದೆ ಅಲ್ಲಿ ಕಡಿಮೆ ಜನರು ಬರುತ್ತಾರೆ ಮತ್ತು ಆದ್ದರಿಂದ ಕಾಯುವ ಅಥವಾ ನೇಮಕಾತಿ ಅಥವಾ ಕಾಯುವಿಕೆಗಾಗಿ ಉತ್ತಮ ಸಮಯ ಮತ್ತು ಶ್ರಮ ಉಳಿತಾಯ ಯಾವಾಗ ಯಾವಾಗ ನೀವು ಅವರನ್ನು ತಲುಪುತ್ತೀರಿ ಮತ್ತು ಅದು ಹೆಚ್ಚು ಅನುಕೂಲಕರವಾಗಿ ನೆಲೆಗೊಂಡಿರಬಹುದು ಮತ್ತು ಹೀಗೆ ಆದ್ದರಿಂದ ಒಂದು ಸಂಯೋಜನೆ ಇರಬಹುದು ಅಂದರೆ ಕೆಲವು ಬಹಳ ವಿಶೇಷವಾದ ಎಕ್ಸರೆ ಅಥವಾ ಪ್ಯಾಥಾಲಜಿ ಶಾಪ್ ಪ್ಯಾಥಾಲಜಿ ಸಂಸ್ಥೆ ಇರಬಹುದು ಅದು ದೂರವಿರಬಹುದು ಆದರೆ ಅವು ಸಮಯವನ್ನು ದೊಡ್ಡದಾಗಿ ಉಳಿಸುತ್ತವೆ ನಂತರ ಬೆಲೆಗಳು ಹೆಚ್ಚಿರುವ ಆಧಾರದ ನೇಮಕಾತಿಯಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತವೆ ಆದರೆ ನಿಸ್ಸಂಶಯವಾಗಿ ಈ ಎಲ್ಲಾ ಪ್ರಕರಣಗಳು ಸೇವಾ ಮಟ್ಟ ಎಕ್ಸರೆ ಮಟ್ಟ ಕ್ಷ ಕಿರಣದ ಗುಣಮಟ್ಟ ಉತ್ತಮವಾಗಿದೆ ಎಂದು ಊಹಿಸುತ್ತದೆ ಆದ್ದರಿಂದ ಸೇವೆಯ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆ ಇಲ್ಲ ಆದ್ದರಿಂದ ಸೇವೆಯ ಗುಣಮಟ್ಟ ಒಂದೇ ಆಗಿರುತ್ತದೆ ಸಾಮಾನ್ಯವಾಗಿ ನೀವು ಬಯಸುತ್ತೀರಿ ಆದ್ದರಿಂದ 450 850 ಮತ್ತು 1050 ಬೆಲೆ ಇರುತ್ತದೆ ಆದ್ದರಿಂದ ಸೇವೆಗಳು ಒಂದೇ ಆಗಿದ್ದರೆ ಅಥವಾ ಅಂತಿಮ ಕೋರ್ ಉತ್ಪನ್ನದ ಗುಣಮಟ್ಟವಾಗಿದ್ದರೆ ಅವುಗಳು ಎಕ್ಸರೆ ಇಮೇಜ್ ಆಗಿದೆ ಅದೇ ರೀತಿ ನೀವು 450 ಕ್ಕೆ ಆದ್ಯತೆ ನೀಡುತ್ತೀರಿ ಆದರೆ ಸಮಯದಂತಹ ಇತರ ವಿತ್ತೀಯಅಲ್ಲದ ವೆಚ್ಚಗಳಿವೆ ದೂರ ಪ್ರಯಾಣದಂತಹ ನೀವು ಬಂದಾಗ ಕಾಯುವಿಕೆ ಅಥವಾ ಅಪಾಯಿಂಟ್ಮೆಂಟ್ ಪಡೆಯುವ ಮೊದಲು ಕಾಯಿರಿ ಈ ಎಲ್ಲಾ ವಿತ್ತೀಯಅಲ್ಲದ ವೆಚ್ಚಗಳಿಗಾಗಿ ನೀವು ನಿಜವಾಗಿಯೂ 1050 ಅನ್ನು ತೆಗೆದುಕೊಳ್ಳಬಹುದು ಮತ್ತು ಇನ್ನೂ ಒಳ್ಳೆಯದನ್ನು ಅನುಭವಿಸಬಹುದು ಏಕೆಂದರೆ ಅದು ಪಕ್ಕದ ಸನ್ನಿವೇಶದಲ್ಲಿದೆ ಅದು ಅತ್ಯುತ್ತಮ ಪರಿಹಾರವಾಗಿದೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ವೆಚ್ಚ ಮತ್ತು ಸ್ಪರ್ಧೆಯ ನಡುವಿನ ಈ ನಿರಂತರ ಒತ್ತಡದ ಹೊರತಾಗಿ ವಿತ್ತೀಯವೆಚ್ಚಗಳು ಮತ್ತು ವಿತ್ತೀಯಅಲ್ಲದ ವೆಚ್ಚಗಳ ನಡುವೆ ನಿರಂತರ ದರವೂ ಇರುತ್ತದೆ ಆದ್ದರಿಂದ ಈ ಎರಡರ ನಡುವೆ ಸ್ಥಿರವಾದ ದರವಿದೆ ಇದು ಗ್ರಾಹಕರ ಮನಸ್ಸಿನಲ್ಲಿ ನಡೆಯುತ್ತದೆ ಗ್ರಾಹಕರ ಮನಸ್ಸು ಮತ್ತು ಗ್ರಾಹಕರು ಗ್ರಹಿಕೆಗೆ ಆ ಮೌಲ್ಯವನ್ನು ನೀಡುತ್ತಾರೆ ಅದು ಗ್ರಾಹಕನು ಈ ಮೌಲ್ಯವನ್ನು ಪಡೆದ ಮೌಲ್ಯವೆಂದು ಪರಿಗಣಿಸುತ್ತಾನೆ ಅಥವಾ ಅವನಿಗೆ ಅಥವಾ ಅವಳ ವಚನಗಳಿಗೆ ಸ್ವಾಧೀನಪಡಿಸಿಕೊಳ್ಳುವ ಮೌಲ್ಯ ಸೇವೆ ಈಗ ಇಲ್ಲಿ ಇದು ಒಂದು ಶ್ರೇಣಿಯ ಸಂಘರ್ಷದ ಒತ್ತಡವಾಗಿದೆ ಇದು ನಾಟಕದಲ್ಲಿದೆ ಮತ್ತು ಇದು ಮತ್ತೊಂದು ದ್ವಂದ್ವತೆಯಾಗಿದೆ ಇದು ವಿತ್ತೀಯ ಮತ್ತು ವಿತ್ತೀಯಅಲ್ಲದ ವೆಚ್ಚಗಳ ನಡುವಿನ ವ್ಯಾಪಾರವಾಗಿದೆ ಇದು ಸಹ ಅನ್ವಯಿಸುತ್ತದೆ ಆದ್ದರಿಂದ ಬೆಲೆ ಸ್ಪರ್ಧೆಯು ಪರ್ಯಾಯಗಳನ್ನು ಬಳಸುವ ಹೆಚ್ಚಿನ ಬೆಲೆ ಅಲ್ಲದ ಸಂಬಂಧಿತ ವೆಚ್ಚಗಳಿಂದ ಪ್ರಭಾವಿತವಾಗಿರುತ್ತದೆ ಕೆಲವೊಮ್ಮೆ ಜನರು ಹೆಚ್ಚು ವಿಶ್ವಾಸಾರ್ಹತೆ ಆಧಾರಿತ ಸೇವೆಗಳಲ್ಲಿರಬಹುದು ಅದನ್ನು ನಾವು ನಿರ್ವಹಣಾ ಸಲಹಾ ಅಥವಾ ವೈದ್ಯರ ಸಲಹೆ ಅಥವಾ ಕಾನೂನು ಸಲಹೆಯಂತೆ ಮತ್ತೆ ಚರ್ಚಿಸುತ್ತೇವೆ ವೈಯಕ್ತಿಕ ಸಂಬಂಧಗಳು ನಂಬಿಕೆಯನ್ನು ಒತ್ತಿಹೇಳುತ್ತವೆ ಇದು ವಿತ್ತೀಯಬೆಲೆ ಮತ್ತು ಮೌಲ್ಯದ ಅರ್ಥವನ್ನು ಹೆಚ್ಚು ಪ್ರಭಾವಿಸುತ್ತದೆ ಆದ್ದರಿಂದ ಮೇಲ್ವಿಚಾರಣೆಯಲ್ಲದ ವೆಚ್ಚಗಳು ಮತ್ತು ಸಮಯ ಮತ್ತು ಸ್ಥಳದ ನಿರ್ದಿಷ್ಟತೆಯ ಹೊರತಾಗಿ ನಾವು ನೋಡುತ್ತೇವೆ ಬೆಲೆ ವಲಯಗಳು ಎಷ್ಟು ವಿಭಿನ್ನವಾಗಿವೆ ಮತ್ತು ಬೇಲಿ ಹಾಕಬಹುದು ಎಂಬುದನ್ನು ನಾವು ನೋಡುತ್ತೇವೆ ಸೇವೆಗಳ ವ್ಯವಹಾರದಲ್ಲಿ ಬೆಲೆ ಪರಿಗಣನೆಗೆ ಆಸಕ್ತಿದಾಯಕ ಕ್ಷೇತ್ರವಾದ ಆದಾಯ ನಿರ್ವಹಣೆ ಅಥವಾ ಇಳುವರಿ ನಿರ್ವಹಣೆ ಕುರಿತು ಮುಂದಿನ ಉಪನ್ಯಾಸದಲ್ಲಿ ನಾವು ಗಮನ ಹರಿಸಲಿದ್ದೇವೆ ಮತ್ತು ಅಲ್ಲಿ ಗ್ರಾಹಕರು ವಿತ್ತೀಯ ಬೆಲೆಗಳ ಹೊರತಾಗಿ ಉದಾಹರಣೆಯಲ್ಲಿ ಸಿಬ್ಬಂದಿ ಸಂಬಂಧಗಳಿಗೆ ಇರಬಹುದಾದ ಪ್ರಭಾವದ ಜೊತೆಗೆ ನಾವು ಆ ಎಕ್ಸರೆ ಕ್ಲಿನಿಕ್ ಬಗ್ಗೆ ಚರ್ಚಿಸಿದ್ದೇವೆ ಎಂದು ನಾವು ಅರ್ಥಮಾಡಿಕೊಳ್ಳಬೇಕು ನೀವು ಮೀರಿ ಹೋದರೆ ಕೆಲವು ಸಮಯದ ಸೇವೆಗಳಿವೆ ಅಲ್ಲಿ ಸ್ವಿಚಿಂಗ್ ವೆಚ್ಚ ಅನಾನುಕೂಲತೆ ಮತ್ತು ಸಮಯ ಮತ್ತು ಸ್ಥಳಗಳ ನಿರ್ದಿಷ್ಟತೆಯು ನಮಗೆ ವಿವಿಧ ರೀತಿಯ ಬೆಲೆ ನಿಗದಿಪಡಿಸುವ ಅವಕಾಶಗಳನ್ನು ನೀಡುತ್ತದೆ ಈ ಇಳುವರಿ ನಿರ್ವಹಣೆ ಅಥವಾ ಆದಾಯ ನಿರ್ವಹಣೆ ಅಥವಾ ಆರ್ಎಂ ಅನ್ನು ನಾವು ಸಂಕ್ಷಿಪ್ತವಾಗಿ ಕರೆಯುವುದರಿಂದ ಈ ಕೆಳಗಿನ ಪರಿಸ್ಥಿತಿಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ತುಲನಾತ್ಮಕವಾಗಿ ಸ್ಥಿರ ಸಾಮರ್ಥ್ಯವಿದ್ದಾಗ ಯಾವಾಗ ಹೆಚ್ಚಿನ ಸ್ಥಿರ ವೆಚ್ಚದ ರಚನೆ ಇರುತ್ತದೆ ಸೇವಾ ದಾಸ್ತಾನು ಅಂದರೆ ಸೇವಾ ವೃತ್ತಿಯ ಸೇವಾ ಅವಕಾಶವು ಹಾಳಾಗುತ್ತದೆ ಇದು ಹೆಚ್ಚಿನ ಸೇವೆಗಳಿಗೆ ನಿಜವಾಗಿದೆ ಅಸ್ಥಿರ ಅನಿಶ್ಚಿತ ಬೇಡಿಕೆ ಇದು ಅನೇಕ ಸೇವೆಗಳಿಗೆ ಸಹ ನಿಜವಾಗಿದೆ ಆದರೆ ಕೆಲವು ಸೇವೆಗಳಲ್ಲಿ ಇದು ನಿಜ ಮತ್ತು ಗ್ರಾಹಕರ ಬೆಲೆ ಸಂವೇದನೆ ಬದಲಾಗುತ್ತದೆ ಆದ್ದರಿಂದ ಸಾಬೂನು ಖರೀದಿಸುವಾಗ ಸಂಜೆ ಆ ಸಾಬೂನಿಗೆ ಹೆಚ್ಚಿನ ಬೆಲೆ ನೀಡಲು ನೀವು ಸಿದ್ಧರಿಲ್ಲ ಏಕೆಂದರೆ ಅಂಗಡಿ ತುಂಬಾ ಜನದಟ್ಟಣೆಯಿಂದ ಕೂಡಿರುತ್ತದೆ ಅಥವಾ ಅಂಗಡಿಯು ವಿರಳವಾಗಿರುವಾಗ ಮಧ್ಯಾಹ್ನದ ಮಧ್ಯದಲ್ಲಿ ನೀವು ಎಲ್ಲಿಯೂ ಕಡಿಮೆ ಬೆಲೆಯನ್ನು ಪಡೆಯುವುದಿಲ್ಲ ಗ್ರಾಹಕರಿಂದ ಭೇಟಿ ನೀಡಲಾಗಿದೆ ಸೂಪರ್ ಮಾರುಕಟ್ಟೆಯಲ್ಲಿ ನಿರ್ದಿಷ್ಟ ದಿನದಲ್ಲಿ ನೀಡಲಾದ ಎನ್ ಬ್ಲಾಕ್ ರಿಯಾಯಿತಿಯನ್ನು ನಿಮಗೆ ತಿಳಿದಿರುವ ಕೆಲವರು ಇರಬಹುದು ಆದರೆ ಸಾಮಾನ್ಯವಾಗಿ ಸರಕುಗಳು ಸಮಯಕ್ಕೆ ಸಂಬಂಧಿಸಿದಂತೆ ಬದಲಾಗುವುದಿಲ್ಲ ಮತ್ತು ಆದ್ದರಿಂದ ಗ್ರಾಹಕರು ಸೂಕ್ಷ್ಮವಾಗಿರುತ್ತಾರೆ ನೀವು ಒಂದೇ ಗ್ರಾಹಕರಿಗೆ ಬೆಳಿಗ್ಗೆ ಒಂದು ಬೆಲೆ ಮತ್ತು ಸಂಜೆ ಒಂದು ಬೆಲೆಯನ್ನು ವಿಧಿಸಲಾಗುವುದಿಲ್ಲ ಆದರೆ ಇನ್ನೂ ಅನೇಕ ಸೇವೆಗಳಿವೆ ಅಲ್ಲಿ ಗ್ರಾಹಕರು ಆ ಬೆಲೆ ಸಂವೇದನೆಯನ್ನು ಹೊಂದಿಲ್ಲದಿರಬಹುದು ಆದ್ದರಿಂದ ಅಂತಹ ಸೇವೆಗಳ ಬಗ್ಗೆ ಯೋಚಿಸಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಮತ್ತು ನೀವು ತ್ವರಿತವಾಗಿದ್ದರೆ ಎರಡು ಅಥವಾ ಮೂರು ಸೇವೆಗಳ ಹೆಸರುಗಳನ್ನು ನೀಡುವ ವೇದಿಕೆಯಲ್ಲಿ ಪ್ರತಿಕ್ರಿಯಿಸಿ ಅದು ನಿಮ್ಮ ಮನಸ್ಸಿನಲ್ಲಿ ಈ ಮಾನದಂಡಗಳನ್ನು ತುಂಬುತ್ತದೆ ಅದು ಹೆಚ್ಚಿನ ಸ್ಥಿರ ವೆಚ್ಚದ ರಚನೆ ತುಲನಾತ್ಮಕವಾಗಿ ಸ್ಥಿರ ಸಾಮರ್ಥ್ಯ ಹಾಳಾಗಬಹುದಾದ ದಾಸ್ತಾನು ವೇರಿಯಬಲ್ ಅನಿಶ್ಚಿತ ಬೇಡಿಕೆ ಮತ್ತು ಗ್ರಾಹಕರ ಬೆಲೆ ಸಂವೇದನೆ ನಂತರ ನಾವು ನಾಳೆ ನಾವು ವಿವಿಧ ರೀತಿಯ ಉತ್ತಮ ಗಣಿತದ ಮಾದರಿಗಳನ್ನು ಬಳಸುವ ಕಂದಾಯ ನಿರ್ವಹಣೆ ಅಥವಾ ಆರ್ಎಂ ಅನ್ನು ಚರ್ಚಿಸಿದಾಗ ಆದರೆ ಆ ಚರ್ಚೆಗಳ ಮಾದರಿಗಳು ಹೆಚ್ಚು ಗ್ರಹಿಸಬಲ್ಲವು ನೀವು ಇಂದು ನಿಮ್ಮ ಮನಸ್ಸಿನಲ್ಲಿ ನಿಜವಾಗಿದ್ದರೆ ಈ ಐದು ಷರತ್ತುಗಳನ್ನು ಪೂರೈಸುವಂತಹ ಸೇವೆಗಳ ಪ್ರಕಾರಗಳು ಯಾವುವು ಆದ್ದರಿಂದ ಅದು ನಿಮ್ಮ ರಾತ್ರಿಯ ನಿಯೋಜನೆಯಾಗಿದೆ ಮತ್ತು ನಾಳೆ ಈ ವಿಷಯದ ಬಗ್ಗೆ ಚರ್ಚಿಸುವುದನ್ನು ಮುಂದುವರಿಸೋಣ ಧನ್ಯವಾದಗಳು